ಎಲ್ಲರಿಗೂ ನಮಸ್ಕಾರ ಶಕ್ತಿ ಪರಿವರ್ತನೆಗೆ ಮತ್ತು ಅಪವ್ಯಯವಾಗುವ ಉಷ್ಣ ಶಕ್ತಿಯ ಮರುಬಳಕೆಗೆ ಸಂಬಂಧಿಸಿದ ತರಗತಿಗೆ ಹಿಂದಿರುಗಿದ್ದೇವೆ ಹಿಂದೆ ನಾವು ಏನನ್ನು ಚರ್ಚಿಸುತ್ತಿದ್ದೆವು ಎಂದರೆ ಸಂಯೋಜಿತ ಸೈಕಲ್ಗೆ ಸಂಬಂಧಿಸಿದಂತೆ ಮತ್ತು ಒಂದು ತುಂಬಾ ಯಶಸ್ವಿ ಹಾಗೂ ವ್ಯಾಪಕವಾಗಿ ಸಿದ್ಧಿಸಿರುವ ಸಂಯೋಜಿತ ಸೈಕಲ್ ವಿದ್ಯುತ್ ಸ್ಥಾವರ ಇದು ಅನಿಲ ಟರ್ಬೈನ್ ಮತ್ತು ಹಬೆ ಟರ್ಬೈನ್ ಗಳ ಸೇರುವಿಕೆ ಯಿಂದ ಆಗಲ್ಪಟ್ಟಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ವಿದ್ಯುತ್ ಸ್ಥಾವರದ ಒಂದು ಅನನ್ಯವಾದ ಸಾಧನದ ಬಗ್ಗೆ ಚರ್ಚಿಸಿದ್ದೆನೆ ಅದು ಹೆಚ್ ಆರ್ ಎಸ್ ಜಿ ಅಥವಾ ಹೀಟ್ ರಿಕವರಿ ಸ್ಟೀಮ್ ಜನರೇಟರ್ ಆಗಿದೆ ಮೊದಲಿನಲ್ಲಿ ನಾನು ಸಂಯೋಜಿತ ಸೈಕಲ್ ವಿದ್ಯುತ್ ಸ್ಥಾವರದಲ್ಲಿ ಆಗಬಹುದಾದ ವಿವಿಧ ಆಯ್ಕೆಗಳನ್ನು ನೀಡಿದ್ದೆ ಮ್ಯಾಗ್ನೆಟೋ ಹೈಡ್ರೋಡೈನಮಿಕ್ ಮತ್ತು ಒಂದು ರಾಂಕೖೆನ್ ಸೈಕಲ್ ಇವುಗಳ ಸಂಯೋಜನೆ ಮತ್ತು ಇದಕ್ಕೆ ಹೋಲುವಂತಹವುಗಳನ್ನು ಹೇಳಿದ್ದೆನು ಆದರೆ ನಿರ್ದಿಷ್ಟವಾಗಿ ಅಪವ್ಯಯವಾದ ನಿರುಪಯುಕ್ತ ಉಷ್ಣ ಶಕ್ತಿಯನ್ನು ಮರುಬಳಕೆ ಮಾಡಲು ಹೊಂದಿಕೆಯಾಗುವಂತಹ ಸಂಯೋಜಿತ ಸೈಕಲ್ಗಳು ಇವೆ ಮತ್ತು ಸಂಯೋಜಿತ ಸೈಕಲ್ ವಿದ್ಯುತ್ ಸ್ಥಾವರದ ಬಾಟಮಿಂಗ್ ಸೈಕಲ್ ಇದನ್ನು ಒಂದನ್ನೇ ಉಪಯುಕ್ತ ಕಾರ್ಯ ಉತ್ಪಾದಿಸಲು ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆಯ ಬಗ್ಗೆ ಆಸಕ್ತರಾಗಿದ್ದಾಗ ಉಪಯೋಗಿಸಬಹುದು ಇಂದಿನ ಉಪನ್ಯಾಸದಲ್ಲಿ ಏನು ಮಾಡಲಿದ್ದೇವೆ ಎಂದರೆ ನಾವು ಥರ್ಮೊಡೈನಮಿಕ್ ಸೈಕಲ್ ಗಳ ಒಂದು ಮೇಲ್ನೋಟ ಅವುಗಳ ತಾಪಮಾನದ ಶ್ರೇಣಿ ವ್ಯಾಪ್ತಿ ಅವುಗಳನ್ನು ಎಲ್ಲಿಂದ ಗುರುತು ಹಚ್ಚಲು ಪ್ರಯತ್ನಿಸುತ್ತೇವೆ ಎಲ್ಲಿಂದ ಎಂದರೆ ನಿರುಪಯುಕ್ತ ಉಷ್ಣ ಶಕ್ತಿಯನ್ನು ಮರುಬಳಕೆ ಮಾಡುವ ಉದ್ದೇಶಕ್ಕಾಗಿ ಇರುವ ಬಾಟಮಿಂಗ್ ಸೈಕಲ್ ಗಳಲ್ಲಿ ಆದ್ದರಿಂದ ನಾವು ಈ ಸ್ಲೈಡ್ ಅನ್ನು ಗಮನಿಸಿದರೆ ಇಲ್ಲಿ ವಿವಿಧ ರೀತಿಯ ಥರ್ಮೊಡೈನಮಿಕ್ ಸೈಕಲ್ ಗಳನ್ನು ಚಿತ್ರಿಸಲಾಗಿದೆ ಮತ್ತು ಅವುಗಳು ಯಾವ ತಾಪಮಾನದ ಶ್ರೇಣಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಅದನ್ನು ನಮೂದಿಸಲಾಗಿದೆ ನೀವು ಮೊದಲ ಸೈಕಲ್ ಇದು ಒಟ್ಟೊ ಸೈಕಲ್ ಮತ್ತು ಡೀಸೆಲ್ ಸೈಕಲ್ ಇವುಗಳು ಕೆಲಸ ನಿರ್ವಹಿಸುವಲ್ಲಿ ಇರಬಹುದಾದ ಅಧಿಕ ತಾಪಮಾನ 2000 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಅದಕ್ಕಿಂತ ಹೆಚ್ಚು ಮತ್ತು ಕಡಿಮೆ ತಾಪಮಾನ 250 ಡಿಗ್ರಿ ಸೆಂಟಿಗ್ರೇಡ್ ಆಸುಪಾಸಿನಲ್ಲಿ ಅಥವಾ ಕಡಿಮೆ ಅಥವಾ ಹೆಚ್ಚಾಗಿರಬಹುದು ಇದರ ನಂತರ ಜೌಲ್ ಸೈಕಲ್ ಇದು ನಿಮ್ಮ ಅನಿಲ ಟರ್ಬೈನ್ ಸೈಕಲ್ ಅಲ್ಲದೆ ಬೇರೇನು ಅಲ್ಲ ಇದರ ನಂತರ ಹೆಚ್ಚಿನ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಇಂಧನ ಕೋಶಗಳು ನಂತರ ಅನಿಲ ಬಾಟಮಿಂಗ್ ಸೈಕಲ್ ನಂತರ ಸಾಧ್ಯವಿರುವ ಒಂದು ರೀತಿಯ ಜೌಲ್ ಸೈಕಲ್ ನಂತರ ಸ್ಟಿರ್ಲಿಂಗ್ ಸೈಕಲ್ ನಂತರ ರಾಂಕೖೆನ್ ಸೈಕಲ್ ಮತ್ತು ಈ ರಾಂಕೖೆನ್ ಸೈಕಲ್ ವಿಷಯದಲ್ಲಿ ನೀವು ನೋಡಿ ಕಾರ್ಯನಿರ್ವಹಣೆಯಲ್ಲಿರುವ ಕಡಿಮೆ ತಾಪಮಾನದ ಮೌಲ್ಯ ಸೊನ್ನೆಗೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ಇದು ವಾತಾವರಣದ ಸ್ಥಿತಿಯ ಮೇಲೆ ಆಧರಿಸಿ ಇದು 30 ಡಿಗ್ರಿ 40 ಡಿಗ್ರಿ 20 ಡಿಗ್ರಿ ಅಥವಾ ಶೈತ್ಯಾಂಶ ಇರುವ ದೇಶಗಳಲ್ಲಿ ಅದಕ್ಕಿಂತ ಕಡಿಮೆ ತಾಪಮಾನದ ಶ್ರೇಣಿಯಲ್ಲಿ ಇರುವ ಸಾಧ್ಯತೆಯಿದೆ ಈ ರಾಂಕೖೆನ್ ಸೈಕಲ್ ನ ಮೇಲ್ಬಾಗದಲ್ಲಿ ನಾನು ಇಲ್ಲಿ ಬರೆದಿರುವ ರಾಂಕೖೆನ್ ಸೈಕಲ್ ನಲ್ಲಿ ನೀವು ಕಂಡುಕೊಳ್ಳಬಹುದಾದ ವಿಷಯ ಎಂದರೆ ಇಲ್ಲಿ ಕಾರ್ಯನಿರ್ವಾಹಕ ದ್ರಾವಕ ನೀರು ಕಡಿಮೆ ತಾಪಮಾನದ ಶ್ರೇಣಿಯಲ್ಲಿ ರಾಂಕೖೆನ್ ಸೈಕಲ್ ಹತ್ತಿರ ಹತ್ತಿರ ಅದೇ ರಚನೆಯನ್ನು ಬಳಸಿಕೊಳ್ಳಬಹುದು ಅದೇ ಥರ್ಮೊಡೈನಮಿಕ್ ಸೈಕಲ್ ಅನ್ನು ಉಪಯೋಗಿಸಿಕೊಳ್ಳಬಹುದು ಆದರೆ ನೀರು ಅಲ್ಲದೆ ಬೇರೆ ರೀತಿಯ ಕಾರ್ಯನಿರ್ವಹಣ ದ್ರಾವಕವನ್ನು ಬಳಸಬಹುದು ಇದು ಆರ್ಗಾನಿಕ್ ರಾಂಕೖೆನ್ ಸೈಕಲ್ ನಾವು ಒಂದಷ್ಟು ಸಮಯವನ್ನು ಆರ್ಗಾನಿಕ್ ರಾಂಕೖೆನ್ ಸೈಕಲ್ನಾ ಬಗ್ಗೆ ತಿಳಿಯಲು ಉಪನ್ಯಾಸದಲ್ಲಿ ಒಂದಷ್ಟು ಸಮಯವನ್ನು ವಿನಿಯೋಗಿಸಲಿದ್ದೇವೆ ನಂತರ ಕಲೀನಾ ಸೈಕಲ್ ಇದೆ ನಂತರ ಕಡಿಮೆ ತಾಪಮಾನದ ಇಂಧನ ಕೋಶ ಇವುಗಳು ಹೆಚ್ಚು ಕಡಿಮೆ ಮುಖ್ಯ ಥರ್ಮೊಡೈನಮಿಕ್ ಸೈಕಲ್ಗಳ ವಿವಿಧ ಆಯ್ಕೆಗಳು ನಾನು ಇದನ್ನು ಥರ್ಮೊಡೈನಮಿಕ್ ಸೈಕಲ್ ಗಳನ್ನು ಪಟ್ಟಿಮಾಡುವ ಸಮಗ್ರ ರೀತಿ ಎಂದು ಮನಗಾಣಿಸಲಾರೆ ಆದರೆ ಇವುಗಳು ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಥರ್ಮೊಡೈನಮಿಕ್ ಸೈಕಲ್ ಗಳು ಆಗಿವೆ ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆ ಯಲ್ಲಿ ನಾವು ಒಳ್ಳೆಯ ಸೈಕಲ್ ಗಳ ಬಗ್ಗೆ ಗಮನ ಹರಿಸಬೇಕು ಇವುಗಳು ಕಡಿಮೆ ತಾಪಮಾನದ ಶ್ರೇಣಿಯಲ್ಲಿ ಕಾರ್ಯನಿರ್ವಹಿಸುವಂತಹವಾಗಿರಬೇಕು ಕೆಲವು ಸಂದರ್ಭಗಳಲ್ಲಿ ಅಂದರೆ ಬೇರೆ ಬೇರೆ ರೀತಿಯ ಶಕ್ತಿ ಇಂಧನಗಳು ಆಯ್ಕೆ ಯಲ್ಲಿದ್ದಾಗ ಇವು ಉಪ ಅಥವಾ ಬಾಟಮಿಂಗ್ ಸೈಕಲ್ ಗಳು ಆಗಿರಬಹುದು ಮತ್ತು ಬೇರೆ ಬೇರೆ ರೀತಿಯ ಶಕ್ತಿಗಳ ಬಗ್ಗೆ ನವೀಕರಣಗೊಳ್ಳುವಂತಹವುಗಳನ್ನು ಸೇರಿಸಿ ಅನ್ವೇಷಿಸುವುದು ಅವಶ್ಯಕವಾಗಿದೆ ನಾವು ಇಲ್ಲಿ ಕೆಳಹಂತದ ಕಡೆಗೆ ಆಸಕ್ತರಾಗಿದ್ದೇವೆ ಕನಿಷ್ಠ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಸೈಕಲ್ ಗಳು ಇವು ಸಂಯೋಜಿತ ಸೈಕಲ್ ಗಳಿಗೆ ಬಾಟಮಿಂಗ್ ಸೈಕಲ್ ಗಳಾಗಿರುತ್ತವೆ ಮತ್ತು ಇವು ನಿರುಪಯುಕ್ತ ಶಕ್ತಿಯನ್ನು ಮರುಬಳಕೆ ಮಾಡಿ ಅಥವಾ ನವೀಕರಿಸಬಹುದಾದ ಶಕ್ತಿ ಮೂಲಗಳನ್ನು ಬಳಸಿ ಉಪಯುಕ್ತ ಕಾರ್ಯ ಉತ್ಪಾದಿಸಲಾಗುವoತಹವು ಇವು ಸ್ವತಂತ್ರವಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತವೆ ಇದರೊಂದಿಗೆ ನಾನು ಬಾಟಮಿಂಗ್ ಸೈಕಲ್ ನ ಆಯ್ಕೆಯ ವಿವರಣೆಗೆ ಹೋಗುತ್ತೇನೆ ನಾನು ಇದರ ಬಗ್ಗೆ ಸ್ಪಷ್ಟನೆ ಒಂದನ್ನು ನೀಡಲು ಇಚ್ಛಿಸುತ್ತೇನೆ ಇದು ಬಾಟಮಿಂಗ್ ಸೈಕಲ್ ಮಾತ್ರ ಆಗಿರಬೇಕೆಂಬ ನಿಯಮ ಇಲ್ಲ ಇದು ಕಡಿಮೆ ತಾಪಮಾನದ ಬಳಕೆಗಳಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸೈಕಲ್ ಕೂಡ ಆಗಿರಬಹುದು ಹೇಗೆ ಇದು ನಿರುಪಯುಕ್ತ ಉಷ್ಣ ಶಕ್ತಿಯನ್ನು ಮರುಬಳಕೆ ಮಾಡುವಲ್ಲಿ ಇರುತ್ತದೆ ಹಾಗೆಯೇ ನಿಮ್ಮ ಹಬೆ ಗಾಳಿ ಬಾಟಮಿಂಗ್ ಸೈಕಲ್ ನ ಡ್ಯುಯೆಲ್ ಸೈಕಲ್ ನಂತೆ ಅನಿಲ ಪವರ್ ಸೈಕಲ್ ಆಗಿರಬಹುದು ಮತ್ತು ಹಬೆ ಪವರ್ ಸೈಕಲ್ ಕೂಡ ಆಗಿರಬಹುದು ಈ ಹಬೆ ಪವರ್ ಸೈಕಲ್ಗಳ ತತ್ವ ಮತ್ತು ನಿರ್ಮಾಣ ಹೆಚ್ಚುಕಡಿಮೆ ರಾಂಕೖೆನ್ ಸೈಕಲ್ ತರಹವೇ ಇರುತ್ತದೆ ಆದರೆ ಕೆಲವೊಂದು ರೀತಿಯ ಭಿನ್ನತೆ ಕೂಡ ಇರಬಹುದು ಮತ್ತು ಈ ಭಿನ್ನತೆ ಎಂದರೆ ಕಾರ್ಯನಿರ್ವಹಣ ದ್ರಾವಕ ನೀರು ಅಲ್ಲದೆ ಬೇರೆ ಕೂಡ ಆಗಿರುತ್ತದೆ ಹಬೆ ಸೈಕಲ್ನಲ್ಲಿ ನೀರು ಒಂದು ಒಳ್ಳೆಯ ಕಾರ್ಯನಿರ್ವಹಣ ದ್ರಾವಕ ಯಾವಾಗ ಇದರ ತಾಪಮಾನದ ಶ್ರೇಣಿ ಬಹಳ ಅಧಿಕ ಇರುತ್ತದೆ ಇದು ಬಹಳ ಅನುಕೂಲಗಳನ್ನು ಹೊಂದಿರುತ್ತದೆ ಆದರೆ ಯಾವಾಗ ಇದರ ಕಾರ್ಯನಿರ್ವಹಣೆಯ ತಾಪಮಾನದ ಶ್ರೇಣಿ ಹಬೆ ಪವರ್ ಸೈಕಲ್ ಗಿಂತ ಅಧಿಕ ಇರುತ್ತದೆ ಆಗ ಬಹಳ ಅನಾನುಕೂಲಗಳು ಆಗಬಹುದು ಅಂದರೆ ತುಂಬಾ ಅಧಿಕ ತಾಪಮಾನದಲ್ಲಿ ಇದರ ಇತಿಮಿತಿಗಳು ಇರುತ್ತವೆ ಕಡಿಮೆ ತಾಪಮಾನದಲ್ಲಿ ಅಂದರೆ ಎಲ್ಲಿ ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆ ಮಾಡುತ್ತೇವೆ ಅಲ್ಲಿ ಕೂಡ ನೀರು ಕೆಲವು ಮಿತಿಗಳನ್ನು ಹೊಂದಿರುತ್ತದೆ ನಾವು ಕಡಿಮೆ ತಾಪಮಾನದ ಉಷ್ಣ ಶಕ್ತಿಯಿಂದ ಉಪಯುಕ್ತ ಕಾರ್ಯ ಪಡೆಯುವಲ್ಲಿ ಆಸಕ್ತರಾಗಿದ್ದೇವೆ ಆದ್ದರಿಂದ ನೀರು ಅಲ್ಲದೆ ಬೇರೆ ಕಾರ್ಯನಿರ್ವಹಣ ದ್ರಾವಕದ ಬಗ್ಗೆ ನಾವು ಅನ್ವೇಷಣೆ ಮಾಡುವ ಪ್ರಯತ್ನ ಮಾಡುತ್ತೇವೆ ಮತ್ತು ಇದಕ್ಕಾಗಿ ಸೈಕಲ್ನಲ್ಲಿ ಮಾಡಬೇಕಾದ ಮಾರ್ಪಾಡುಗಳು ಅದರ ಬಗ್ಗೆಯೂ ನೋಡಬೇಕು ಯಾವ ರೀತಿಯ ಮಾರ್ಪಾಡುಗಳು ಅವಶ್ಯಕವಿದೆ ನೋಡಬೇಕು ಎರಡನೆಯದು ಅತಿ ಹೆಚ್ಚಲ್ಲದ ತಾಪಮಾನದ ಸೈಕಲ್ ನಾನಿದನ್ನು ವಿವರಿಸಿದ್ದೆ ಏನೆಂದರೆ ಈ ಅತಿ ಹೆಚ್ಚಲ್ಲದ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಸೈಕಲ್ಲುಗಳಲ್ಲು ಮತ್ತೆ ಕಾರ್ಯನಿರ್ವಹಣ ದ್ರಾವಕ ನೀರು ಅಲ್ಲದೇ ಬೇರೆಯದ್ದು ಹೊಂದಿಕೆ ಆಗುತ್ತದೆ ಮತ್ತು ನಾವು ಯಾವಾಗ ಕಾರ್ಯನಿರ್ವಹಣ ದ್ರಾವಕದ ಬಗ್ಗೆ ಮಾತನಾಡುತ್ತೇವೆ ಆಗ ಬೇರೆ ಕಾರ್ಯನಿರ್ವಹಣ ದ್ರಾವಕ ಬಳಸಿದಾಗ ಅದರಿಂದ ನಮಗೆ ಏನಾದರೂ ಪ್ರಯೋಜನ ಆಗಬಹುದೇ ಯಾವುದಾದರೂ ಅನುಕೂಲ ಸಾಮಾನ್ಯ ರಾಂಕೖೆನ್ ಸೈಕಲ್ ಗಿಂತ ಆಗಬಹುದೇ ನೋಡಲು ಬಯಸುತ್ತೇವೆ ಇದರ ಬಗ್ಗೆ ನಾನು ನಿರ್ದಿಷ್ಟ ಸೈಕಲ್ಗಳ ಬಗ್ಗೆ ತೆಗೆದುಕೊಂಡಾಗ ವಿವರಿಸುತ್ತೇನೆ ನಂತರ ಸೈಕಲ್ ಕಾರ್ನಾಟೈಸೇಶನ್ ಸೈಕಲ್ ನ ಕಾರ್ನಾಟೈಸೇಶನ್ ಎಂದರೇನು ನಮಗೆ ತಿಳಿದಿದೆ ಕಾರ್ನಾಟ್ ಸೈಕಲ್ ಅನ್ನು ಹಬೆ ಪವರ್ ಸೈಕಲ್ ಆಗಿ ಬಳಸಲು ಸಾಧ್ಯವಿಲ್ಲ ಏಕೆಂದರೆ ವಾಸ್ತವಿಕವಾಗಿ ವಿವಿಧ ತೊಂದರೆಗಳು ಮತ್ತು ಪರಿಮಿತಿಗಳು ಈ ಸೈಕಲ್ ಗೆ ಸಂಬಂಧಿಸಿದಂತೆ ಇದೆ ಆದರೆ ಒಂದು ವಾಸ್ತವಿಕ ಸೈಕಲನ್ನು ಕಾರ್ನಾಟ್ ಸೈಕಲ್ನ ಹತ್ತಿರಕ್ಕೆ ತರಬಹುದು ಅದು ಹೇಗೆಂದರೆ ಕೆಲವು ಸಲಕರಣೆಗಳನ್ನು ಬಳಸಿ ಸೈಕಲನ್ನು ಮಾರ್ಪಡಿಸಬಹುದು ಅಥವಾ ಒಂದು ಬಹಳ ವಿಶಿಷ್ಟವಾದ ದ್ರಾವಣವನ್ನು ಬಳಸಿ ಕೂಡ ಇದನ್ನು ಸಾಧಿಸಬಹುದು ಇದು ಕಾರ್ನಾಟ್ ಸೈಕಲ್ ನ ಹತ್ತಿರಕ್ಕೆ ಬರುತ್ತದೆ ಆದರೆ ಇದು ಕಾರ್ನಾಟ್ ಸೈಕಲ್ ಅಷ್ಟೇ ಆಗಲು ಸಾಧ್ಯವಿಲ್ಲ ಆಗಲೇ ನಾವು ಇದನ್ನು ಯಾವಾಗ ನಾವು ರೀಜನರೇಟಿವ್ ಫೀಡ್ ಹೀಟಿಂಗ್ ಗೆ ಹೋಗಿದ್ದೆವು ಆಗಲೇ ಮಾಡಿದ್ದೇವೆ ಇದರಲ್ಲಿ ಅಂದರೆ ಸೈಕಲ್ ನಲ್ಲಿ ಕನಿಷ್ಠ ತಾಪಮಾನದಲ್ಲಿ ಕಡಿಮೆ ಉಷ್ಣ ಶಕ್ತಿಯನ್ನು ಒದಗಿಸುವುದರ ಮೂಲಕ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡುವುದರ ಮೂಲಕ ಮಾಡಿದ್ದೇವೆ ಕಾರ್ಯಕ್ಷಮತೆಯನ್ನು ಹೊಂದುವಲ್ಲಿ ಅದರಿಂದ ಕಾರ್ನಾಟ್ ಸೈಕಲ್ ನ ಹತ್ತಿರಕ್ಕೆ ಹೋಗುವ ಕಡೆಗೆ ಇದೊಂದು ಮೆಟ್ಟಿಲು ಹಂತ ಆದ್ದರಿಂದ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ 3 ಸೈಕಲ್ ಗಳು ತುಂಬಾ ಮುಖ್ಯವಾದವು ಇವುಗಳು ಬಹಳಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಕೆಲವಷ್ಟು ಅಂದರೆ ಮೇಲೆ ಹೇಳಿದ ಎರಡು ಆಗಲೇ ವ್ಯಾವಹಾರಿಕವಾಗಿ ಬಳಸಲ್ಪಟ್ಟಿದೆ ಅವುಗಳು ನವೀಕರಿಸಬಲ್ಲ ಮತ್ತು ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆ ಮಾಡುವ ವಿವಿಧ ಸ್ಥಾವರಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಇವುಗಳು ಆರ್ಗಾನಿಕ್ ರಾಂಕೖೆನ್ ಸೈಕಲ್ ಗಳು ಇವುಗಳು ಸಂಕ್ಷಿಪ್ತವಾಗಿ ಓ ಆರ್ ಸಿ ಎಂದು ಪ್ರಸಿದ್ಧವಾಗಿದೆ ಈ ಕಲಿನ ಸೈಕಲ್ ಮತ್ತು ಟ್ರೈ ಲ್ಯಾಟರಲ್ ಫ್ಲಾಶ್ ಸೈಕಲ್ ಈ ಸೈಕಲ್ ಗಳು ಹಬೆ ವಿದ್ಯುತ್ ಸೈಕಲ್ ಗಳು ಇವು ರಾಂಕೖೆನ್ ಸೈಕಲ್ ನ ಹತ್ತಿರ ಹತ್ತಿರಕ್ಕೆ ಕಾರ್ಯನಿರ್ವಹಿಸುತ್ತವೆ ನಾವು ಇವುಗಳ ಬಗ್ಗೆ ಚರ್ಚಿಸಲು ಮತ್ತು ಸವಿಸ್ತಾರವಾಗಿ ತಿಳಿಯಲು ಬಯಸುತ್ತೇವೆ ನಾವೀಗ ಮೊದಲು ಕಲಿನ ಸೈಕಲ್ ನೊಂದಿಗೆ ಪ್ರಾರಂಭಿಸೋಣ ಕಲಿನ ಸೈಕಲ್ ನಿಂದ ಶುರು ಮಾಡೋಣ ಏಕೆಂದರೆ ನಾನು ಹೇಳಿದೆ ಮೂರು ಸೈಕಲ್ ಗಳ ಪೈಕಿ ಅಂದರೆ ಕಲಿನ ಸೈಕಲ್ ಆರ್ಗಾನಿಕ್ ರಾಂಕೖೆನ್ ಸೈಕಲ್ ಮತ್ತು ಟ್ರೈ ಲ್ಯಾಟರಲ್ ಫ್ಲಾಶ್ ಸೈಕಲ್ ಗಳಲ್ಲಿ ಈ ಕಲಿನ ಸೈಕಲ್ ಅಧಿಕ ತಾಪಮಾನದ ಕಡೆಗೆ ಕಾರ್ಯನಿರ್ವಹಿಸುತ್ತದೆ ಕಲಿನ ಸೈಕಲ್ ನ ಸಹಾಯದಿಂದ ನಮಗೆ ಬಹಳ ದೊಡ್ಡ ವಿದ್ಯುತ್ ಸ್ಥಾವರ ಹೊಂದುವ ಸಾಧ್ಯತೆ ಇದೆ ಮತ್ತು ಇದು ಆದಾಗಲೇ ವಾಣಿಜ್ಯಾತ್ಮಕ ವಾಗಿ ವಿವಿಧ ದೇಶಗಳಲ್ಲಿ ಬಹಳ ಬಳಕೆಯಲ್ಲಿರುವಂತಹ ಸೈಕಲ್ ಆಗಿದೆ ನಾನು ಈಗ ಪ್ರಾರಂಭಿಸಲು ಎಡಭಾಗದಲ್ಲಿ ಸಾಮಾನ್ಯ ರಾಂಕೖೆನ್ ಸೈಕಲ್ ಅನ್ನು ತೋರಿಸಿದ್ದೇನೆ ಇದು ಹಬೆ ಗೋಲಾಕೃತಿ ಮತ್ತು ಅಥವಾ ಎರಡು ಹಂತಗಳ ಗೋಲಾಕೃತಿ ಇದು ಸಾಮಾನ್ಯ ಸಾಂಪ್ರದಾಯಿಕ ರಾಂಕೖೆನ್ ಸೈಕಲ್ ಇದರಲ್ಲಿ ಇದರ ಮಾದರಿ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಮಾರ್ಪಾಡುಗಳನ್ನು ಮಾಡಲಾಗಿಲ್ಲ ಈಗ ಇದು ಬೇರೆ ಹೀಟ್ ಎಂಜಿನ್ ಸೈಕಲ್ ಗಳಂತೆ ಇದು ಉಷ್ಣ ಶಕ್ತಿಯನ್ನು ಗರಿಷ್ಠ ತಾಪಮಾನದಲ್ಲಿ ಇರುವ ಫ್ಲೂ ಗ್ಯಾಸ್ನಿಂದ ತೆಗೆದುಕೊಳ್ಳಬೇಕು ಅಧಿಕ ತಾಪಮಾನದಲ್ಲಿರುವ ಗಾಳಿ ತಂಪಾಗುತ್ತದೆ ಈ ರೀತಿಯ ದಾರಿಯಲ್ಲಿ ಹರಿಯುತ್ತವೆ ಮತ್ತು ರಾಂಕೖೆನ್ ಸೈಕಲ್ ನಲ್ಲಿರುವ ದ್ರಾವಕ ಬಿಸಿಯಾಗುತ್ತದೆ ಆದ್ದರಿಂದ ಇದು ಮೊದಲು ನಾವು ಬಹಳ ಸಾರಿ ಚರ್ಚಿಸಿದಂತೆ ರೂಢಿಗತವಾಗಿ ಆಗುತ್ತದೆ ರೂಢಿಯಂತೆ ನಾವು ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುವ ವ್ಯವಸ್ಥೆಯನ್ನು ಈ ಎರಡು ಹರಿವುಗಳ ನಡುವೆ ಹೊಂದಿದ್ದೇವೆ ಮತ್ತು ಇದೇ ರೀತಿ ವ್ಯವಸ್ಥೆಯನ್ನು ಹಬೆಯನ್ನು ಕಂಡೆನ್ಸರ್ ನಲ್ಲಿ ಸಾಂದ್ರೀಕೃತ ಗೊಳಿಸಲು ಆದಷ್ಟು ಒಂದೇ ತಾಪಮಾನದಲ್ಲಿ ಮತ್ತು ನಂತರ ನೀರನ್ನು ಬಳಸಿ ಕಂಡೆನ್ಸರ್ ನಲ್ಲಿ ತಣಿಸುವಲ್ಲಿ ಹೊಂದಿರುತ್ತೇವೆ ಅದರಿಂದ ನೀರು ಬಿಸಿಯಾಗುತ್ತದೆ ನಾನು ಇಲ್ಲಿಯೂ ವಿರುದ್ಧ ದಿಕ್ಕಿನಲ್ಲಿ ಹರಿಯುವ ವ್ಯವಸ್ಥೆಯನ್ನು ಕಂಡುಕೊಂಡಿದ್ದೇನೆ ಈಗ 2 ಸಂದರ್ಭಗಳಲ್ಲಿ ಏನನ್ನು ಗಮನಿಸಬಹುದು ಎಂದರೆ ಕಾರ್ಯನಿರ್ವಹಣ ದ್ರಾವಕದ ತಾಪಮಾನ ಬೇರೆ ಬೇರೆ ಇರುತ್ತದೆ ದ್ರಾವಣಗಳ ಈ ತಾಪಮಾನದಲ್ಲಿನ ಬದಲಾವಣೆ ಉಷ್ಣ ಸಂಗ್ರಾಹಕ ಅಥವಾ ಸಿಂಕ್ ನ ರೀತಿ ಕೆಲಸ ನಿರ್ವಹಿಸುತ್ತವೆ ಮತ್ತು ಇವುಗಳು ಚನ್ನಾಗಿ ಹೊಂದಿಕೊಳ್ಳುವುದಿಲ್ಲ ಕೆಲವೊಂದು ತಾಪಮಾನದಲ್ಲಿ ತುಂಬಾ ವ್ಯತ್ಯಾಸವಿದೆ ಆದ್ದರಿಂದ ನಾವೇನು ಹೇಳಬಹುದು ಎಂದರೆ ಸಂಗ್ರಹಕ ಮತ್ತು ಸಿಂಕ್ ಗಳ ತಾಪಮಾನದ ವರ್ತನೆಯಲ್ಲಿ ಭಿನ್ನತೆಯಿದೆ ಮತ್ತು ಸೈಕಲ್ನಲ್ಲಿ ನ ಇರ್ರಿವರ್ಸಿಬಲಿಟಿ ಗೆ ಮುಖ್ಯ ಕಾರಣ ಕಾರ್ಯನಿರ್ವಾಹಣ ದ್ರಾವಕ ಆಗಿದೆ ಇದನ್ನು ಆಗಲೇ ಚರ್ಚಿಸಿದ್ದೇವೆ ಅದೇನೆಂದರೆ ಸೀಮಿತ ತಾಪಮಾನದಲ್ಲಿನ ವ್ಯತ್ಯಾಸದಲ್ಲಿ ಆಗುವ ಉಷ್ಣ ಶಕ್ತಿಯ ವರ್ಗಾವಣೆ ಇದು ಕಾರಣವಾಗಿದೆ ಇದರಿಂದ ಸೈಕಲ್ನಲ್ಲಿ ನಷ್ಟವಾಗುತ್ತದೆ ನಾವು ಹೆಚ್ಚಿನ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಇದರಿಂದ ನಾವು ರಾಂಕೖೆನ್ ಸೈಕಲ್ ನ ಕಾಯಿಸುವ ಮತ್ತು ತಣಿಸುವ ಕಾರ್ಯ ಗಳೆರಡನ್ನು ನೋಡಬಹುದು ರಾಂಕೖೆನ್ ಸೈಕಲ್ ಗಳು ಆ ದೃಷ್ಟಿಯಿಂದ ಅನುಕೂಲಕರವಾದವು ಅಲ್ಲ ಬಹಳಷ್ಟು ಸಾರಿ ನಾವು ರಾಂಕೖೆನ್ ಸೈಕಲ್ ಅನ್ನು ಮಾರ್ಪಡಿಸಲು ಪ್ರಯತ್ನಿಸುತ್ತೇವೆ ರಾಂಕೖೆನ್ ಸೈಕಲ್ ಅನ್ನು ಮಾರ್ಪಡಿಸಲು ಆಗ ನಮಗೆ ಈ ರೀತಿಯ ಕಾಯಿಸುವ ಮತ್ತು ತಣಿಸುವ ಕ್ರಿಯೆಗೆ ಸಂಬಂಧಿಸಿದ ಕರ್ವಗಳನ್ನು ನಿಜವಾಗಿ ಪಡೆಯುತ್ತೇವೆ ನಾವು ಇದನ್ನು ಬದಲಿ ಮಾರ್ಗದಿಂದ ಆಗಲೇ ಮಾಡಿದ್ದೇವೆ ನಾವು ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ಅದೇನೆಂದರೆ ನಾವು ಇದನ್ನು ವಿವಿಧ ಒತ್ತಡದ ಎಚ್ ಆರ್ ಎಸ್ ಜಿ ಯನ್ನು ಬಳಸುವುದರ ಮೂಲಕ ಮಾಡಿದ್ದೇವೆ ಇದನ್ನು ಮಾಡುವ ಮತ್ತೊಂದು ದಾರಿ ಎಂದರೆ ಒಂದು ದ್ರಾವಣವನ್ನು ಬಳಸುವುದರ ಬದಲಿಗೆ ದ್ರಾವಣಗಳ ಮಿಶ್ರಣವನ್ನು ಬಳಸಬಹುದು 2 ಕಾರ್ಡ್ಗಳನ್ನು ಬದಲಿಸಬಹುದು ಏಕೆ ಹೀಗೆ ನಾನು ಇದನ್ನು ವಿವರಿಸುತ್ತೇನೆ ಎಂದರೆ ಒಂದು ದ್ರಾವಣವು ಅಥವಾ ಶುದ್ಧ ದ್ರಾವಣ ತಟಸ್ಥ ತಾಪಮಾನದಲ್ಲಿ ಕುದಿಯುತ್ತದೆ ಮತ್ತು ಸಾಂದ್ರೀಕೃತವಾಗುತ್ತದೆ ಆದರೆ ನಾವು ದ್ರಾವಣಗಳ ಮಿಶ್ರಣವನ್ನು ತೆಗೆದುಕೊಂಡರೆ ಇದು ಒಂದು ಶ್ರೇಣಿಯ ತಾಪಮಾನದಲ್ಲಿ ಕುದಿಯುತ್ತದೆ ಮತ್ತು ಸಾಂದ್ರೀಕೃತ ವಾಗುತ್ತದೆ ಇದು ಅಂದರೆ ದ್ರಾವಣದ ಮಿಶ್ರಣ ಆವಿಯಾಗುವ ಮತ್ತು ಸಾಂದ್ರೀಕೃತವಾಗುವಾಗ ತಾಪಮಾನವು ಸ್ಥಿರವಾಗಿರುವುದಿಲ್ಲ ಮತ್ತು ಇದು ನಿಜವಾದರೆ ಕಾಯಿಸುವ ಮತ್ತು ತಣಿಸುವ ಕರ್ವಗಳು ಒಳ್ಳೆಯ ರೀತಿಯಲ್ಲಿ ಹೊಂದುತ್ತದೆ ಇದು ಕಲಿನ ಸೈಕಲ್ ನ ಮುಖ್ಯಾಂಶ ಕಲಿನ ಸೈಕಲ್ ನಲ್ಲಿ ರಾಂಕೖೆನ್ ಸೈಕಲ್ ನಲ್ಲಿ ತೆಗೆದುಕೊಂಡಂತೆ ಶುದ್ಧ ನೀರನ್ನು ತೆಗೆದುಕೊಳ್ಳುವ ಬದಲಿಗೆ ಒಂದು ರೀತಿಯ ದ್ರಾವಣದ ಮಿಶ್ರಣವನ್ನು ತೆಗೆದುಕೊಳ್ಳುತ್ತೇವೆ ದ್ರಾವಣದ ಮಿಶ್ರಣವನ್ನು ತೆಗೆದುಕೊಳ್ಳುವ ಉದ್ದೇಶದಿಂದ ರಾಂಕೖೆನ್ ಸೈಕಲ್ ಅನ್ನು ಮಾರ್ಪಡಿಸುತ್ತೇವೆ ಆದರೆ ಒಂದು ದ್ರಾವಣದ ಮಿಶ್ರಣ ದ್ರಾವಣದ ಜೊತೆ ಬಹಳ ಯಶಸ್ವಿಯಾದದ್ದು ಅದು ಅಮೋನಿಯಾ ಮತ್ತು ನೀರಿನ ದ್ರಾವಣ ಆಗಿದೆ ಅಮೋನಿಯಾ ಮತ್ತು ನೀರಿನ ದ್ರಾವಣ ಇಲ್ಲಿ ನಾನು ಅನಿಲದ ತಣಿಸುವ ಕ್ರಿಯೆಯನ್ನು ನೋಡಬಹುದು ಇದು ರಾಂಕೖೆನ್ ಸೈಕಲ್ ನ ಸಾಂಪ್ರದಾಯಿಕ ಕಾಯಿಸುವ ಕ್ರಿಯೆಯ ಇಲ್ಲಿ ನೀರು ಕಾರ್ಯನಿರ್ವಹಣ ದ್ರಾವಕ ಮತ್ತು ನಾವು ಕಲಿನ ಸೈಕಲ್ ಗೆ NH3 H20 ಮಿಶ್ರಣವನ್ನು ತೆಗೆದುಕೊಂಡರೆ ಇದರ ಕರ್ವ ಈ ರೀತಿ ಆಗುತ್ತದೆ ಮತ್ತು ಶೇಡ್ ಅಥವಾ ಮಬ್ಬು ಮಾಡಿರುವ ಭಾಗವನ್ನು ಗಮನಿಸಿದರೆ ಇಲ್ಲಿ ಶಕ್ತಿಯ ಉಳಿತಾಯ ಆಗುತ್ತಿದೆ ಅಥವಾ ಈ ಪ್ರಮಾಣದ ಶಕ್ತಿಯು ಇಲ್ಲಿ ಉಳಿತಾಯ ಆಗುತ್ತಿದೆ ಮತ್ತು ಇರ್ರಿವರ್ಸಿಬಲಿಟಿ ಯನ್ನು ಕೂಡ ನಾವಿಲ್ಲಿ ಕಡಿಮೆ ಮಾಡುತ್ತಿದ್ದೇವೆ ಸಾಂದ್ರೀಕರಣಕ್ಕು ಕೂಡ ಇದೇ ರೀತಿಯ ಚಿತ್ರವನ್ನು ಬರೆಯಬಹುದು ಮತ್ತು ಇದನ್ನು ನಾವು ನೋಡೋಣ ಕಲೀನಾ ಸೈಕಲ್ ಅನ್ನು ಕೆಲವೊಂದು ಸಾರಿ ರಿವರ್ಸ್ ಅಬ್ಸೊರ್ಪ್ಶನ ಸೈಕಲ್ ಎಂದು ಕೂಡ ಕರೆಯುತ್ತೇವೆ ನಾವು ವಿಲೀನ ಅಬ್ಸೊರ್ಪ್ಶನ ರೆಫ್ರಿಜರೇಷನ್ ಸೈಕಲ್ ಬಗ್ಗೆ ಪರಿಚಿತರಾಗಿದ್ದೇವೆ ಕೆಲವರು ಪರಿಚಿತರಾಗಿ ಇರಬಹುದು ಇದು ಒಂದು ಪವರ್ ಸೈಕಲ್ ಇಲ್ಲಿ ಹೀರುವಿಕೆಯನ್ನು ಬಳಸಲಾಗಿದೆ ಈಗ ತಿಳಿಯೋಣ ಏಕೆ ಅಮೋನಿಯಾ ಮತ್ತು ನೀರಿನ ಮಿಶ್ರಣವನ್ನು ಬಳಸಿದ್ದಾರೆ ಏಕೆಂದರೆ ಅವುಗಳ ಮಾಲಿಕ್ಯುಲರ್ ವ್ಯೖೆಟ್ ಒಂದೇ ರೀತಿ ಇದೆ ಆದ್ದರಿಂದ ಮಿಶ್ರಣವು ಒಂದು ದ್ರಾವಣದ ರೀತಿ ವರ್ತಿಸುತ್ತದೆ ಮತ್ತು ಇದರ ಉಷ್ಣ ಪ್ರಸರಣ ಗುಣಾಂಕ ಉತ್ತಮವಾಗಿರುತ್ತದೆ ಹರಿಯುವ ದ್ರಾವಕ ಹರಿಯುವ ದ್ರಾವಕದ ಪ್ರಮಾಣ ಆರ್ಗ್ಯಾನಿಕ್ ರಾಂಕೖೆನ್ ಸೈಕಲ್ನಲ್ಲಿ ಬೇಕಾಗಿರುವುದಕ್ಕಿಂತ ಒಂದನೇ ಮೂರರಷ್ಟು ಅಥವಾ ಅರ್ಧದಷ್ಟು ಇರುತ್ತದೆ ಆರ್ಗ್ಯಾನಿಕ್ ರಾಂಕೖೆನ್ ಸೈಕಲ್ ಅನ್ನು ನಾವು ಈಗ ವಿವರಿಸಲಿದ್ದೇವೆ 2 ಸೈಕಲ್ ಗಳನ್ನು ನೋಡಿ ಹೆಚ್ಚುಕಡಿಮೆ ಇವು ಒಂದೇ ರೀತಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳ ಶ್ರೇಣಿಯ ಒಂದೇ ಇದೆ ಆದರೆ ಕಲೀನಾ ಸೈಕಲ್ ನಲ್ಲಿ ಹರಿಯುವ ದ್ರಾವಣದ ಪ್ರಮಾಣ ತುಂಬಾ ಕಡಿಮೆನಾವು ನಿರ್ದಿಷ್ಟ ಪ್ರಮಾಣದ ದ್ರಾವಣದ ಹರಿವು ಕಡಿಮೆ ಪ್ರಮಾಣದ ದ್ರಾವಣದ ಹರಿವನ್ನು ನಿಭಾಯಿಸುತ್ತೇವೆ ಇದರ ಪ್ರಮಾಣ ಉಪಕರಣದ ಗಾತ್ರದ ಮೇಲೆ ಪ್ರಭಾವ ಬೀರುತ್ತದೆ ಉಪಕರಣದ ಗಾತ್ರವನ್ನು ಇದರ ಆಧಾರದಿಂದ ಕಡಿಮೆ ಮಾಡಬಹುದು ಕಡಿಮೆ ಘನೀಕರಣ ಬಿಂದು ಇದು ಮತ್ತೊಂದು ಅನುಕೂಲ ಮತ್ತು ಒತ್ತಡಗಳು ವಾತಾವರಣದ ಒತ್ತಡಕ್ಕಿಂತ ಮೇಲಿರುತ್ತವೆ ನಾವಿಲ್ಲಿ ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದರೆ ಕಂಡೆನ್ಸರ್ ನ ಒತ್ತಡದ ಬಗ್ಗೆ ನಿಮಗೆ ತಿಳಿದಿರಲಿ ಟರ್ಬೈನ್ ನಲ್ಲಿ ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ನಾವು ದ್ರಾವಣವನ್ನು ಹಿಗ್ಗಿಸುತ್ತೇವೆ ಅಂತಿಮವಾಗಿ ಕಂಡೆನ್ಸರ್ ಒತ್ತಡದಲ್ಲಿ ಉಷ್ಣ ಶಕ್ತಿಯನ್ನು ವಾತಾವರಣದ ತಾಪಮಾನಕ್ಕೆ ಹೊರಹಾಕಬೇಕು ಈ ಸಂದರ್ಭದಲ್ಲಿ ಒತ್ತಡವು ತುಂಬಾ ಕಡಿಮೆ ಇರಬಾರದು ಯಾವಾಗ ಒತ್ತಡವು ತುಂಬಾ ಕಡಿಮೆ ಇರುತ್ತದೆ ಸಾಂಪ್ರದಾಯಿಕ ರಾಂಕೖೆನ್ ಸೈಕಲ್ ನಲ್ಲಿ ಇರುವ ಸಮಸ್ಯೆಗಳು ಇಲ್ಲಿ ಇರುವುದಿಲ್ಲ ಅಂದರೆ ಸಾಂಪ್ರದಾಯಿಕ ರಾಂಕೖೆನ್ ಸೈಕಲ್ ಗಳಲ್ಲಿ ಕಂಡೆನ್ಸರ್ ಹಬೆಯ ಭಾಗದಲ್ಲಿ ಒತ್ತಡವು ವಾತಾವರಣಕ್ಕಿಂತ ಕಡಿಮೆಯಾದರೆ ಅದು ಸೋರಿಕೆಯಂತಹ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಒತ್ತಡವು ವಾತಾವರಣದ ಒತ್ತಡಕ್ಕಿಂತ ಜಾಸ್ತಿ ಇರುತ್ತದೆ ಆದ್ದರಿಂದ ಇದು ಅನುಕೂಲಕರವಾಗಿದೆ ಮತ್ತು ಕಲೀನಾ ನಾವು ಕಲೀನಾ ಸೈಕಲ್ ಎಂದು ಕರೆದರೂಕಲೀನಾ ಸೈಕಲ್ ಎನ್ನುವುದು ಒಂದೇ ಸೈಕಲ್ ಅಲ್ಲ ಮೂಲಭೂತವಾಗಿ ಈ ರೀತಿಯ ದ್ರಾವಣದ ಮಿಶ್ರಣ ಇದು ಯಾವಾಗಲೂ ನೀರು ಮತ್ತು ಅಮೋನಿಯಾದ ಮಿಶ್ರಣವೇ ಆಗಿರಬೇಕಿಲ್ಲ ನೀರು ಅಮೋನಿಯಾ ಇದು ಹೆಚ್ಚು ಬಳಕೆಯಲ್ಲಿದೆ ಮತ್ತು ನೀರು ಅಮೋನಿಯಾ ಬಹಳ ಯಶಸ್ವಿ ದ್ರಾವಣ ಆಗಿದೆ ಆದರೆ ಯಾವುದೇ ಸೂಕ್ತ ದ್ರಾವಣ ಆಗಿರಬಹುದು ನಾವು ಈ ರೀತಿ ತತ್ವ ವನ್ನು ಬಳಸಿ ವಿವಿಧ ಸೈಕಲ್ ಗಳನ್ನು ಸತ್ಕರಿಸಬಹುದು ಅಮೋನಿಯಾ ಮತ್ತು ನೀರನ್ನು ಬಳಸಿ ನಾವು ವಿವಿಧ ಸೈಕಲ್ಗಳ ವಿನ್ಯಾಸವನ್ನು ಹೊಂದಬಹುದು ಮತ್ತು ಈ ಆಧಾರದ ಮೇಲೆ ವಿನ್ಯಾಸಗೊಳಿಸಬಹುದು ಇದು ಬಹಳ ಹೊಂದಾಣಿಕೆಗಳನ್ನು ತರುತ್ತದೆ ಮತ್ತು ನಂತರ ನಾವು ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆಯ ಬಗ್ಗೆ ಚರ್ಚಿಸುತ್ತಿದ್ದೆವು ಇವು ನವೀಕರಿಸಬಹುದಾದ ಶಕ್ತಿ ಸಂಗ್ರಹಕಗಳು ಅಂದರೆ ಸೌರಶಕ್ತಿ ಅಥವಾ ಭೂಗರ್ಭ ಶಾಖದ ಶಕ್ತಿಗೆ ಸಂಬಂಧಿಸಿದ್ದಾಗಿದೆ ಇದರ ಶ್ರೇಣಿಯಲ್ಲಿ ಸರಿಯಾಗಿ ವಿನ್ಯಾಸಗೊಳಿಸಿದ ಕಲೀನಾ ಸೈಕಲ್ 20 40 ರಷ್ಟು ಹೆಚ್ಚು ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಇದು ಈ ಕಲೀನಾ ಸೈಕಲ್ ನ ಒಂದು ಒಳ್ಳೆಯ ಅನುಕೂಲ ನಾವು ಈಗ ಎಡಭಾಗಕ್ಕೆ ಹಿಂದಿರುಗಿ ಹೋದರೆ ನಾನು ಕಲೀನಾ ಸೈಕಲ್ ತೋರಿಸಿದ್ದೇನೆ ಇದರಲ್ಲಿ ಮೂಲಭೂತವಾಗಿ ರಾಂಕೖೆನ್ ಸೈಕಲ್ ತರಹ ಒಂದು ಟರ್ಬೈನ್ ಅಲ್ಲಿ ಹಿಗ್ಗುವಿಕೆ ಅಥವಾ ಎಕ್ಸ್ಪಾಂಶನ್ ಆಗುತ್ತದೆ ಅಥವಾ ಎಕ್ಸ್ಪಾಂಡರ್ ನಲ್ಲಿ ಹಿಗ್ಗುವಿಕೆ ಆಗುತ್ತದೆ ನಂತರ ಇದು ಸಾಂದ್ರೀಕೃತ ಗೊಳ್ಳುತ್ತದೆ ಇದು ಸಾಂದ್ರೀಕೃತಗೊಳ್ಳುತ್ತದೆ ಆದರೆ ಜ್ಞಾಪಕದಲ್ಲಿಡಿ ಸಾಂದ್ರೀಕರಣ ಅಥವಾ ಕಂಡನ್ಸೇಷನ್ ತಟಸ್ಥ ಅಥವಾ ಒಂದೇ ತಾಪಮಾನದಲ್ಲಿ ಆಗುವುದಿಲ್ಲ ಆದ್ದರಿಂದ ಯಾವಾಗ ದ್ರಾವಣ ಸಾಂದ್ರೀಕೃತ ಆಗುತ್ತದೆ ಆಗ ಅದರ ತಾಪಮಾನ ಕಡಿಮೆ ಆಗುತ್ತದೆ ಆದ್ದರಿಂದ ಸಹಜವಾಗಿ ಇದು ತಣಿಸುವ ನೀರು ಅಥವಾ ತಣಿಸುವ ಮಾಧ್ಯಮದ ಯಾವುದಾದರೂ ಕೂಲಿಂಗ್ ಕವ್೯ ನೊಂದಿಗೆ ಹೊಂದಿಕೆಯಾಗುತ್ತದೆ ಇದರ ನಂತರ ಸಹಜವಾಗಿ ಇದರ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನಂತರ ಉಷ್ಣ ಶಕ್ತಿಯನ್ನು ಪೂರೈಸಲಾಗುತ್ತದೆ ಮತ್ತೆ ರಾಂಕೖೆನ್ ಸೈಕಲ್ ತರಹ ಇಲ್ಲೂ ಕೂಡ ಮೂರು ವಿವಿಧ ಹಂತಗಳಲ್ಲಿ ಉಷ್ಣಶಕ್ತಿ ಪೂರೈಕೆಯಾಗುತ್ತದೆ ಮೊದಲು ನೀರು ಕಾದು ಯಾವಾಗ ಸ್ಯಾಚುರೇಶನ್ ತಾಪಮಾನವನ್ನು ತಲುಪುತ್ತದೆ ಆಗ ಅದು ಆವಿಯಾಗುತ್ತದೆ ಮತ್ತು ನಂತರ ಇದು ಸೂಪರ್ ಹೀಟ್ ಆಗುತ್ತದೆ ಈಗ ಇದು ಆವಿ ಆಗುತ್ತದೆ ಯಾವಾಗ ಆವಿ ಆಗುತ್ತದೆ ನೀವು ನೋಡಬಹುದು ಆಗ ತಾಪಮಾನ ಒಂದೇ ಇರುವುದಿಲ್ಲ ಹೇಗೆ ಆವಿ ಆಗುತ್ತಾ ಹೋಗುತ್ತದೆ ಹಾಗೆ ತಾಪಮಾನವು ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ಇದು ಏನನ್ನು ಸೂಚಿಸುತ್ತದೆ ಎಂದರೆ ದ್ರಾವಣದ ಕೂಲಿಂಗ್ ಕರ್ವ ನೊಂದಿಗೆ ಹೊಂದಿಕೆಯಾಗುತ್ತದೆ ಆದರೆ ಮಿಶ್ರಣದ ಆವಿಯಾಗುವಿಕೆ ಮತ್ತು ಸಾಂದ್ರೀಕರಣ ಒಂದು ತಾಪಮಾನದ ಶ್ರೇಣಿಯಲ್ಲಿ ಆಗುತ್ತದೆ ಇದು ಈ ಕಾರ್ನಾಟ್ ಸೈಕಲ್ ನ ಮುಖ್ಯ ಅನುಕೂಲ ಆಗಿದೆ ನಾನು ಈಗ ಕಲೀನಾ ಸೈಕಲ್ ಇದನ್ನು ವಿವರಿಸ ಹೊರಡುತ್ತೇನೆ ಆಗಲೇ ಹೇಳಿದಂತೆ ಕಲೀನಾ ಸೈಕಲ್ ಗಳು ಇದು ಸೈಕಲ್ಗಳ ಒಂದು ಕುಟುಂಬ ಇದರಲ್ಲಿ ವಿವಿಧ ವಿನ್ಯಾಸಗಳು ಸಾಧ್ಯ ಮತ್ತು ವಿನ್ಯಾಸದಲ್ಲಿ ಬಹಳ ವೈವಿಧ್ಯತೆಗಳು ಇರುವ ಸಾಧ್ಯತೆ ಇದೆ ಸಹಜವಾಗಿ ಕಲೀನಾ ಸೈಕಲ್ ವಿನ್ಯಾಸಗೊಳಿಸುವ ಡಿಸೈನರ್ ಬಹಳ ಅಂಶಗಳನ್ನು ಆದರೆ ಹಣಕಾಸಿನ ಅಂಶಗಳು ಮರುಪಾವತಿ ಆಗುವ ಸಮಯ ಇವುಗಳನ್ನು ಸೇರಿಸಿ ಮತ್ತೆ ಇತರ ಅಂಶಗಳನ್ನು ಪರಿಗಣಿಸಿ ನಂತರ ಕಲೀನಾ ಸೈಕಲ್ ಅನ್ನು ವಿನ್ಯಾಸಗೊಳಿಸುತ್ತಾರೆ ನಾವು ಇಲ್ಲಿ ಬಹಳಮೂಲ ವ್ಯವಸ್ಥೆಯ ಕಲೀನಾ ಸೈಕಲ್ ನ ಬಗ್ಗೆ ಗಮನ ಹರಿಸಲಿದ್ದೇವೆ ಇದು ತುಂಬಾ ಸರಳ ವಿನ್ಯಾಸ ಇಲ್ಲಿ ನಾವು ಏನನ್ನು ಗುರುತಿಸಬಹುದು ಎಂದರೆ ದ್ರಾವಣವು ಉಷ್ಣಶಕ್ತಿಯನ್ನು ಎಲ್ಲಿಂದ ತೆಗೆದುಕೊಳ್ಳುತ್ತದೆ ಅದು ಒಂದು ರೀತಿಯ ಭಾಗವಾಗಿದೆ ದ್ರಾವಣವು ಎಲ್ಲಿಂದ ಉಷ್ಣ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಅದನ್ನು ಹೆಚ್ ಆರ್ ವಿ ಜಿ ಅಥವಾ ಹೀಟ್ ರಿಕವರಿ ವೇಪರ್ ಜನರೇಟರ್ ಎಂದು ಕರೆಯುತ್ತೇವೆ ರಾಂಕೖೆನ್ ಸೈಕಲ್ ನ ರೀತಿಯಲ್ಲಿಯೇ ಇಲ್ಲಿಯೂ 4 ಮೂಲ ಕ್ರಿಯೆಗಳಿವೆ ಉಷ್ಣಶಕ್ತಿಯನ್ನು ಒದಗಿಸುವ ಕ್ರಿಯೆ ಹಿಗ್ಗಿಸುವ ಕ್ರಿಯೆ ಮತ್ತು ನಂತರ ಈ ಎಲ್ಲಾ ಬಹಳಷ್ಟು ಉಪಕರಣಗಳನ್ನು ಉಷ್ಣಶಕ್ತಿ ಹೊರಹಾಕಲು ಮತ್ತು ಒತ್ತಡವನ್ನು ಏರಿಸಲು ಹೀಗೆ ಒಂದು ಉಪಕರಣ ತೆಗೆದುಕೊಳ್ಳಬಹುದು ತಕ್ಷಣ ಈ ಸೈಕಲ್ ಗೆ ವಾಪಸ್ ಬಂದು ಭಾಗಗಳನ್ನು ನೋಡಿದರೆ ನಾವು ಸೈಕಲ್ ಭಾಗಗಳನ್ನು ನೋಡಿದರೆ ಟರ್ಬೈನ್ನಲ್ಲಿ ಅಥವಾ ಎಕ್ಸ್ಪಾಂಡರ್ ನಲ್ಲಿ ಹಬೆ ಮತ್ತು ಗಾಳಿಯ ಮಿಶ್ರಣ ಹಿಗ್ಗುತ್ತದೆ ನಂತರ ಶುದ್ಧೀಕೃತ ಸಾಂದ್ರೀಕರಣ ಉಪವ್ಯವಸ್ಥೆ ಇದು ಎಕ್ಸ್ಪಾಂಶನ್ ನಂತರ ದ್ರಾವಣವನ್ನು ನೋಡಿಕೊಳ್ಳುತ್ತದೆ ಇಲ್ಲಿ ನಾವು ಉಷ್ಣಶಕ್ತಿಯನ್ನು ಹೊರಹಾಕಬೇಕು ಆ ಕ್ರಿಯೆಯ ಜವಾಬ್ದಾರಿಯನ್ನುಶುದ್ಧೀಕೃತ ಸಾಂದ್ರೀಕರಣ ಉಪವ್ಯವಸ್ಥೆ ಅಥವಾ ಡಿ ಸಿ ಎಸ್ ಎಸ್ ತೆಗೆದುಕೊಳ್ಳುತ್ತದೆ ಡಿ ಸಿ ಎಸ್ ಎಸ್ ನಾನು ಆಗಲೇ ತೋರಿಸಿದ್ದೇನೆ ಇಲ್ಲಿ ಈಗ ನಾವು ಮತ್ತೊಮ್ಮೆ ನೋಡಲಿದ್ದೇವೆ ಇಲ್ಲಿ ಒಂದು ಪಂಪ್ ಅಥವಾ ಒತ್ತಡವನ್ನು ಹೆಚ್ಚಿಸುವ ಉಪಕರಣ ಇದೆ ಮತ್ತು ಇದರ ನಂತರ ಹೀಟ್ ರಿಕವರಿ ವೇಪರ್ ಜನರೇಟರ್ ಹೆಚ್ ಆರ್ ವಿ ಜಿ ಇದೆ ಇದು ನಿರುಪಯುಕ್ತ ಶಕ್ತಿಯನ್ನು ಹೊಂದಿರುವ ಉಪಕರಣ ಆಗಿರುತ್ತದೆ ಅಥವಾ ಒಂದು ರೀತಿಯ ನವೀಕರಿಸಬಹುದಾದ ಶಕ್ತಿಯ ಆಗರವಾಗಿರುತ್ತದೆ ಈ ನಾಲ್ಕರೊಂದಿಗೆ ನಾವು ಹಿಂತಿರುಗೋಣ ನಮಗೆ ತಿಳಿದಿದೆ ಇಲ್ಲಿ 4 ಕಾರ್ಯಗಳಿವೆ ಮತ್ತು ಈ ಹಬೆ ವಾಸ್ತವಿಕವಾಗಿ ಇದು ಎರಡು ದ್ರಾವಕಗಳ ಮಿಶ್ರಣ ಆಗಿರುತ್ತದೆ ಈ ಹಬೆ ಮಿಶ್ರಣ ಟರ್ಬೈನ್ ನಲ್ಲಿ ಹಿಗ್ಗುತ್ತದೆ ಮತ್ತು ಉಪಯುಕ್ತ ಕಾರ್ಯ ದೊರೆಯುತ್ತದೆ ನಂತರ ಇದು ರೆಕ್ಯೂಪರೇಟರ್ ಹೋಗುತ್ತದೆ ಇದು ಒಂದು ರೆಕ್ಯೂಪರೇಟರ್ ನಾನಿದನ್ನು ಚಿಕ್ಕದಾಗಿ ಬರೆಯುತ್ತೇನೆ ಇದು ಒಂದು ರೆಕ್ಯೂಪರೇಟರ್ ಈ ರೆಕ್ಯೂಪರೇಟರ್ ನಲ್ಲಿ ಉಷ್ಣ ಶಕ್ತಿಯ ವರ್ಗಾವಣೆ ಆಗುತ್ತದೆ ಇದು ಒಂದು ರೀತಿಯ ಶಕ್ತಿಯನ್ನು ಉಳಿಸುವ ಸಾಧನ ಮತ್ತು ಈ ರೆಕ್ಯೂಪರೇಟರ್ ನಲ್ಲಿ ಒಂದೇ ಹರಿವಿನ ನಡುವೆ ಉಷ್ಣಶಕ್ತಿ ವರ್ಗಾವಣೆ ಆಗುತ್ತದೆ ಅಂದರೆ ಈ ಹರಿವು ಬೇರೆಬೇರೆ ಕಾರ್ಯಗಳಲ್ಲಿ ಭಾಗವಹಿಸಿ ಮತ್ತೆ ಬಂದು ರೆಕ್ಯೂಪರೇಟರ್ ನಲ್ಲಿ ಉಷ್ಣಶಕ್ತಿ ವರ್ಗಾವಣೆ ಆಗುತ್ತದೆ ಇಲ್ಲಿಯ ತನಕ ನಾನು ವಿವರಿಸಲು ಇಚ್ಚಿಸುತ್ತೇನೆ ಇದುಡಿ ಸಿ ಎಸ್ ಎಸ್ ಡಿ ಸಿ ಎಸ್ ಎಸ್ ಎಂದರೆ ಸಂಪೂರ್ಣವಾಗಿ ಇದು ಡಿ ಸಿ ಎಸ್ ಎಸ್ ಅಂದರೆ ಡಿಸ್ಟಿಲೇಶನ್ ಕಂಡೆನ್ಸೇಶನ್ ಸಬ್ ಸಿಸ್ಟಮ್ ಇದು ಎಂದರೆ ಟರ್ಬೈನ್ ನಿಂದ ಹೊರಬರುವ ಹರಿವು ಇದು ಮೊದಲು ತಂಪಾಗುತ್ತದೆ ಇದು ರೆಕ್ಯೂಪರೇಟರ್ ನಲ್ಲಿ ತಣ್ಣಗಾಗುತ್ತದೆ ಇದು ಮೊದಲು ತಂಪಾಗಿ ನಂತರ ಲಘು NH3 ಜೊತೆಗೆ ಬೆರೆಯುತ್ತದೆ ಈ ಲಘು ದ್ರಾವಣವು ಸೆಪರೇಟರ್ ನಿಂದ ಬರುತ್ತದೆ ಇದು ಲಘು ದ್ರಾವಣದೊಂದಿಗೆ ಬೆರೆತುಹೋಗುತ್ತದೆ ನಂತರ ಇದು ಒಂದು ದ್ರಾವಣವನ್ನು ಉತ್ಪಾದಿಸುತ್ತದೆ ಈ ಹಸಿರು ಚುಕ್ಕೆಗಳಿಂದ ಆದ ಗೆರೆ ಬೇಸಿಕ್ ದ್ರಾವಣವನ್ನು ಬಿಂಬಿಸುತ್ತದೆ ಯಾವಾಗ ಈ ಬೇಸಿಕ್ ದ್ರಾವಣ ಹೋಗುತ್ತದೆ ಇದು ಸಾಂದ್ರೀಕರಣಕ್ಕೆ ಬೇಕಾಗಿರುವ ತಾಪಮಾನವನ್ನು ಹೆಚ್ಚಿಸುತ್ತದೆ ಅಥವಾ ನಾವು ಅನಿಲವನ್ನು ಕಡಿಮೆ ತಾಪಮಾನದಲ್ಲಿ ಸಾಂದ್ರೀಕರಣಗೊಳಿಸಬೇಕು ಇದರಿಂದ ಈ ದ್ರಾವಣ ಅಬ್ಸರ್ಬರ್ ನಲ್ಲಿ ಸಾಂದ್ರೀಕೃತ ಗೊಳ್ಳುತ್ತದೆ ಇಲ್ಲಿ ಈ ಅಬ್ಸಾರ್ಬರ್ ನಲ್ಲಿ ಸಾಂದ್ರೀಕೃತ ಗೊಳ್ಳುತ್ತದೆ ಸಾಂದ್ರೀಕರಣ ದ ನಂತರ ಇದರ ಒತ್ತಡವನ್ನು ನಾವು ಹೆಚ್ಚಿಸುತ್ತೇವೆ ಮತ್ತು ಬಹುಶಃ ಇದು ರೆಕ್ಯೂಪರೇಟರ್ ಗೆ ಹೋಗುತ್ತದೆ ನೀವು ನೋಡಿ ಈ ರೆಕ್ಯೂಪರೇಟರ್ ಹತ್ತಿರ ಹತ್ತಿರ ಇದು ಈ ಎರಡು ಹರಿವುಗಳ ಮಧ್ಯ ಇದೆ ಆದರೆ ಒಂದೇ ಹರಿವು ಸೈಕಲ್ ನ ಬೇರೆ ಬೇರೆ ಜಾಗದಲ್ಲಿ ಇವು ಉಷ್ಣ ಶಕ್ತಿಯನ್ನು ಬದಲಾಯಿಸಿಕೊಳ್ಳುತ್ತವೆ ಇಲ್ಲಿ ಏನಾಗುತ್ತದೆ ಏನಾಗುತ್ತದೆ ಎಂದರೆ ಪಂಪ್ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಇದರ ನಂತರ ಇದರ ತಾಪಮಾನ ಸ್ವಲ್ಪ ಹೆಚ್ಚುತ್ತದೆ ಅಥವಾ ಬೇಸಿಕ್ ದ್ರಾವಣ ಅಲ್ಪಸ್ವಲ್ಪ ಕಾಯುತ್ತದೆ ಆದರೆ ಯಾವಾಗ ಇದು ಇವೆರಡರ ನಡುವಿನ ರೆಕ್ಯೂಪರೇಟರ್ ಗೆ ಬರುತ್ತದೆ ಆಗ ಇದನ್ನು ತೆಗೆದುಕೊಳ್ಳುತ್ತದೆ ಇದರ ಸ್ವಲ್ಪ ಭಾಗ ಉತ್ಕೃಷ್ಟವಾದ ಹಬೆಯೊಂದಿಗೆ ಮಿಶ್ರಿತವಾಗುತ್ತದೆ ಇದು ಸಪರೇಟರ್ ನಿಂದ ಬರುತ್ತಿದೆ ಮತ್ತು ರೆಕ್ಯೂಪರೇಟರ್ ನಿಂದ ಈ ಬೇಸಿಕ್ ದ್ರಾವಣ ಕಾಯಲ್ಪಟ್ಟು ನಂತರ ಬರುತ್ತಿದೆ ಇದರ ಒತ್ತಡ ಜಾಸ್ತಿ ಆಗುತ್ತದೆ ಇದು ಸೆಪರೇಟರ್ ಗೆ ಹೋಗುತ್ತದೆ ಮತ್ತು ಇಲ್ಲಿ ಸ್ಪುರಿತವಾಗುತ್ತದೆ ಇದು ಸ್ಪುರಿಸಿದರೆ ನಂತರ ಇದು ಹಬೆಯನ್ನು ಉತ್ಪಾದಿಸುತ್ತದೆ ಮತ್ತು ಸ್ವಲ್ಪ ಪ್ರಮಾಣದ ದ್ರವವನ್ನು ಉತ್ಪಾದಿಸುತ್ತದೆ ನಾನು ಹಿಂದೆ ಹೇಳಿದಂತೆ ದ್ರವವು ಲಘುವಾದ ಮಿಶ್ರಣ ಮತ್ತು ಈ ಲಘು ಮಿಶ್ರಣ ರೆಕ್ಯೂಪರೇಟರ್ ನಂತರ ಬಂದು ಮಿಶ್ರಿತವಾಗುತ್ತದೆ ಮತ್ತು ನಂತರ ಈ ಹಬೆ ಇಲ್ಲಿಗೆ ಬರುತ್ತದೆ ಈ ಹಬೆಯು ತುಂಬಾ ಉತ್ಕೃಷ್ಟವಾಗಿದೆ ಮತ್ತು ಹಬೆ ಬೇಸಿಕ್ ದ್ರಾವಣದೊಂದಿಗೆ ಮಿಶ್ರಿತವಾಗುತ್ತದೆ ನಂತರ ಈ ಮಿಶ್ರಣ ಕಂಡೆನ್ಸರ್ ಗೆ ಹೋಗುತ್ತದೆ ಮತ್ತು ಕಂಡೆನ್ಸರ್ ನಲ್ಲಿ ಸಾಂದ್ರೀಕೃತವಾಗುತ್ತದೆ ಕಂಡೆನ್ಸರ್ ನಂತರ ನಮ್ಮಲ್ಲಿ ಒತ್ತಡವನ್ನು ಹೆಚ್ಚಿಸಲು ಪಂಪ್ ಇದೆ ಇದನ್ನು ಹೀಟ್ ರಿಕವರಿ ವೇಪರ್ ಜನರೇಟರ್ ಗೆ ತಾಪಮಾನ ಹೆಚ್ಚಿಸಲು ಕಳುಹಿಸಬಹುದು ಮತ್ತು ಆಗಲೇ ಒತ್ತಡವು ಜಾಸ್ತಿ ಇದೆ ಜಾಸ್ತಿ ತಾಪಮಾನದ ಹಬೆ ಸಿಗುತ್ತದೆ ಮತ್ತು ಸೈಕಲ್ ಮುಂದುವರೆಯುತ್ತದೆ ನಾವು ಇದನ್ನೇ ಕಲೀನಾ ಹಬೆ ಸೈಕಲ್ಲಿಂದ ಪಡೆಯುತ್ತೇವೆ ಇದರೊಂದಿಗೆ ನಾನು ಈ ಉಪನ್ಯಾಸದ ಕೊನೆಯ ಹಂತಕ್ಕೆ ಬಂದಿದ್ದೇನೆ ಮತ್ತೊಂದು ಸೈಕಲ್ ಅಂದರೆ ಯಾವುದು ರಾಂಕೖೆನ್ ಸೈಕಲ್ ತತ್ವದ ಆಧಾರಿತವಾಗಿದೆ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯೋಣ ಧನ್ಯವಾದಗಳು